ನಾವು ನಿಯೋಜನೆ ಸಂಖ್ಯೆ 4 ಅನ್ನು ಪರಿಹರಿಸುತ್ತಿದ್ದೇವೆ ಮತ್ತು ನಾವು 1 ರಿಂದ 5 ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಆದ್ದರಿಂದ ನಾವು ಈಗ ಸಮಸ್ಯೆ ಸಂಖ್ಯೆ 6 ಅನ್ನು ಪರಿಹರಿಸುತ್ತೇವೆ ಇದು z ಅಕ್ಷದ ಮೇಲೆ ದೀರ್ಘವಾದ ಸಿಲಿಂಡರ್ ಅನ್ನು ಪರಿಗಣಿಸಿ ಎಂದು ಹೇಳುತ್ತದೆ ಆದ್ದರಿಂದ ನಾವು ಉದ್ದವಾದ ಸಿಲಿಂಡರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಫ್ರಿಂಜ್ ಪರಿಣಾಮಗಳು ಅದರೊಂದಿಗೆ z ಅಕ್ಷದ ಮೇಲೆ ಹೋಗುತ್ತವೆ ಇದು ವಿದ್ಯುತ್ ಸಂವೇದನೆಯ chi e ಯ ಡೈಎಲೆಕ್ಟ್ರಿಕ್ಸ್ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಇದನ್ನು ಏಕರೂಪದ ವಿದ್ಯುತ್ ಕ್ಷೇತ್ರದಲ್ಲಿ E 0 y ಗೆ ಸಮನಾಗಿದ್ದರೆ ಸಿಲಿಂಡರ್ನಲ್ಲಿ ವಿದ್ಯುತ್ ಕ್ಷೇತ್ರದ ಧ್ರುವೀಕರಣ ಮತ್ತು ಸ್ಥಳಾಂತರವನ್ನು ಕಂಡುಹಿಡಿಯಿರಿ ಆದ್ದರಿಂದ ನಾನು ಅದನ್ನು ಮೇಲಿನಿಂದ ನೋಡಿದರೆ ನಾನು ಈ ಸಿಲಿಂಡರ್ ಅನ್ನು ಮೇಲಿನಿಂದ ನೋಡಿದರೆ ಏನಾಗುತ್ತದೆ ಇಲ್ಲಿ ಒಂದು ವಸ್ತು chi e ಮತ್ತು ನಾವು ಅದನ್ನು y ದಿಕ್ಕಿನಲ್ಲಿ ಹೋಗುವ ಏಕರೂಪದ ಜಾಗದಲ್ಲಿ ಇರಿಸಿದ್ದೇವೆ ಈಗ ಅನುಭವದಿಂದ ಇದು ಒಳಗೆ ಏಕರೂಪದ ಧ್ರುವೀಕರಣವನ್ನು ಉಂಟುಮಾಡುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ಈ ಏಕರೂಪದ ಧ್ರುವೀಕರಣವು ಏನು ಮಾಡುತ್ತದೆ ಇದು ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಕ್ಷೇತ್ರವನ್ನು ರಚಿಸುತ್ತದೆ ಇದು ನಾನು ವಿರುದ್ಧ ದಿಕ್ಕಿನಲ್ಲಿ ಹಳದಿ ಬಣ್ಣದಿಂದ ತೋರಿಸುತ್ತಿರುವ ವಿದ್ಯುತ್ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಒಳಗಿನ ನಿವ್ವಳ ಕ್ಷೇತ್ರವು ಅನ್ವಯಿಕ ಕ್ಷೇತ್ರ ಮತ್ತು ರಚಿಸಲಾದ ಕ್ಷೇತ್ರದ ಸಂಯೋಜನೆಯಾಗಿದೆ ಆದ್ದರಿಂದ ರಚಿಸಲಾದ ಧ್ರುವೀಕರಣವು ಅದೇ ದಿಕ್ಕಿನಲ್ಲಿ p ಎಂದು ಹೇಳೋಣ ಅದು E ಆಗಿದೆ ಆದ್ದರಿಂದ ಇದು y ದಿಕ್ಕಿನಲ್ಲಿ p ಆಗಿದೆ ಈ ಇಂಟರ್ನ್ ಮೈನಸ್ p ಓವರ್ 2 ಎಪ್ಸಿಲಾನ್ 0 ಅಥವಾ ಮೈನಸ್ p ಓವರ್ y 2 ಎಪ್ಸಿಲಾನ್ 0 y ದಿಕ್ಕಿನಲ್ಲಿ ಆಗಿರುವ ವಿದ್ಯುತ್ ಕ್ಷೇತ್ರ E ಅನ್ನು ರಚಿಸುತ್ತದೆ ಆದ್ದರಿಂದ E ಒಳಗಿನ ನಿವ್ವಳ ಕ್ಷೇತ್ರವು E 0 y ಮೈನಸ್ p ಓವರ್ 2 ಎಪ್ಸಿಲಾನ್ 0 y ಆಗಿರುತ್ತದೆ EE0yPPyE P20 P20y EE0y P20y Pe0Ee0E0 P20yPe0E0 eP2 P1e2e0E0P2e2e0E0y ಈಗ ನಾನು p ಒಳಗೆ ಎಂದು ಹೇಳುವ ಸಂವಿಧಾನಾತ್ಮಕ ಸಂಬಂಧವನ್ನು ಬಳಸಿಕೊಂಡು p ಅನ್ನು ಕಂಡುಹಿಡಿಯಬಹುದು ಎಲ್ಲವೂ y ದಿಕ್ಕಿನಲ್ಲಿರುವುದರಿಂದ ವೆಕ್ಟರ್ ಚಿಹ್ನೆಯನ್ನು ಮೇಲೆ ಬರೆಯಲು ನಾನು ಚಿಂತಿಸುವುದಿಲ್ಲ ಅಥವಾ ಸದ್ಯಕ್ಕೆ ಅದನ್ನು ಬರೆಯೋಣ P ಒಳಗೆ ಆ ಸಮಯದಲ್ಲಿ chi e Epsilon 0 E ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು y ದಿಕ್ಕಿನಲ್ಲಿ chi e Epsilon 0 E 0 ಮೈನಸ್ p ಓವರ್ 2 Epsilon 0 ಗೆ ಸಮನಾಗಿರುತ್ತದೆ ಎಲ್ಲವೂ y ದಿಕ್ಕಿನಲ್ಲಿರುವುದರಿಂದ ನಾನು p ಈಕ್ವಲ್ಸ್ chi e Epsilon 0 E 0 ಮೈನಸ್ chi e p ಓವರ್ 2 ಎಂದು ಬರೆಯಬಹುದು ಆದ್ದರಿಂದ ಈಗ ನಾನು ಹೊಂದಿರುವ ಸಮೀಕರಣವು p ಈಕ್ವಲ್ಸ್ chi e ಎಪ್ಸಿಲಾನ್ 0 E 0 ಮೈನಸ್ chi e p ಓವರ್ 2 ಮತ್ತು ಅದು ನನಗೆ p 1 ಪ್ಲಸ್ chi e ಓವರ್ 2 ಈಕ್ವಲ್ಸ್ chi e Epsilon 0 E 0 ಅಥವಾ p ಈಕ್ವಲ್ಸ್ 2 chi e ಓವರ್ 2 ಪ್ಲಸ್ chi e ಎಪ್ಸಿಲಾನ್ 0 E 0 ಗಮನಿಸಿ chi e 0 ಆಗಿದ್ದರೆ p ಇರುವುದಿಲ್ಲ ಆದ್ದರಿಂದ ಈಗ ನಾನು ವೆಕ್ಟರ್ ಚಿಹ್ನೆ p ಅನ್ನು y ದಿಕ್ಕಿನಲ್ಲಿ ಇರಿಸಬಹುದು ಒಳಗಿನ ವಿದ್ಯುತ್ ಕ್ಷೇತ್ರ E ಬೇರೆಯಲ್ಲ E ಅನ್ನು E 0 ಮೈನಸ್ p ಓವರ್ 2 Epsilon 0 ಎಂದು ಅನ್ವಯಿಸಲಾಗಿದೆ ಆದ್ದರಿಂದ ಇದು y ದಿಕ್ಕಿನಲ್ಲಿ E 0 minus chi e ಓವರ್ 2 ಪ್ಲಸ್ chi e E 0 ಆಗಿರುತ್ತದೆ E E0 P20E0 e2eE0y 22eE0y D1e0E 2 1e2e0E0y ಆದ್ದರಿಂದ ಇದು y ದಿಕ್ಕಿನಲ್ಲಿ 2 ಓವರ್ 2 ಪ್ಲಸ್ chi e E 0 ಆಗಿರುತ್ತದೆ ಸ್ಥಳಾಂತರದ ಬಗ್ಗೆ ಏನು ಸ್ಥಳಾಂತರವು ಬೇರೇನೂ ಅಲ್ಲ ನಾನು ನೇರವಾಗಿ 1 ಪ್ಲಸ್ chi e ಎಪ್ಸಿಲಾನ್ 0 E ಅನ್ನು ಬರೆಯಬಹುದು ಅಥವಾ ನಾನು ಎಪ್ಸಿಲಾನ್ 0 E ಪ್ಲಸ್ p ಸಂಬಂಧವನ್ನು ಬಳಸಬಹುದು ಅದು ಒಂದೇ ವಿಷಯವಾಗಿದೆ ಆದ್ದರಿಂದ ಇದು y ದಿಕ್ಕಿನಲ್ಲಿ 2 ಟೈಮ್ಸ್ 1 ಪ್ಲಸ್ chi e ಓವರ್ 2 ಪ್ಲಸ್ chi e ಟೈಮ್ಸ್ E 0 ಎಪ್ಸಿಲಾನ್ 0 ಆಗಿರುತ್ತದೆ ಮುಂದಿನ ಪ್ರಶ್ನೆ ಸಂಖ್ಯೆ 7 ಇದು ವಾಸ್ತವವಾಗಿ ಒಂದು ಇಂಟೆಗ್ರಲ್ ಅನ್ನು ಕಂಡುಹಿಡಿಯಲು ತಿಳಿದಿರುವ ಸಂಬಂಧವನ್ನು ಬಳಸುತ್ತಿದೆ ಆದ್ದರಿಂದ ನಾವು ದೀರ್ಘವಾದ ಸೊಲೀನಾಯ್ಡ್ ಕ್ಷೇತ್ರವನ್ನು ನೋಡುತ್ತಿದ್ದೇವೆ ಮತ್ತು ನಿರ್ದಿಷ್ಟ ಇಂಟೆಗ್ರಲ್ ಅನ್ನು ಲೆಕ್ಕಾಚಾರ ಮಾಡಲು ಅದನ್ನು ಬಳಸುತ್ತೇವೆ ಆದ್ದರಿಂದ ದೀರ್ಘವಾದ ಸೊಲೀನಾಯ್ಡ್ ಅನ್ನು ಪರಿಗಣಿಸಿ ಇದು B ಯೊಳಗೆ ಕ್ಷೇತ್ರವನ್ನು ಹೊಂದಿದೆ ಇದು mu 0 k z ಗೆ ಸಮಾನವಾಗಿರುತ್ತದೆ ಅಲ್ಲಿ k ಎಂಬುದು ಮೇಲ್ಮೈ ಪ್ರವಾಹವಾಗಿದೆ R ಎಂಬುದು ಸೊಲೆನಾಯ್ಡ್ನ ತ್ರಿಜ್ಯವಾಗಿದ್ದರೆ ಈ ಸತ್ಯ ಮತ್ತು ಬಯೋ ಸಾವರ್ಟ್ ಕಾನೂನಿನ ಆಧಾರದ ಮೇಲೆ ಇಂಟೆಗ್ರಲ್ ಮೌಲ್ಯ ಅವಲಂಬಿಸಿರುತ್ತದೆ Bin0kz ∞dz02πdϕR rcosϕ ϕz2R2r2 2rRcosϕ 32 ಆದ್ದರಿಂದ ಇಂಟೆಗ್ರಲ್ dz ಪ್ರೈಮ್ ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿ ಇಂಟಿಗ್ರಲ್ d phi ಪ್ರೈಮ್ 0 ರಿಂದ 2 pi ವರೆಗೆ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಇದನ್ನು ಬಳಸಲು ಬಯಸುತ್ತೇವೆ ಮತ್ತು ನಾನು R ಮೈನಸ್ r cosine phi ಮೈನಸ್ phi ಪ್ರೈಮ್ನ ಡಿವೈಡೆಡ್ ಬೈ z ಪ್ರೈಮ್ ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಮೈನಸ್ 2 r R cosine ಆಫ್ phi ಮೈನಸ್ phi ಪ್ರೈಮ್ನ ರೈಸ್ ಟು 3 ಬೈ 2 ನಾವು ನೀಡಿದ ಅಸೈನ್ಮೆಂಟ್ನಲ್ಲಿ ಮುದ್ರಣ ದೋಷವಿದೆ z ಪ್ರೈಮ್ ಬದಲಿಗೆ ನಾವು ಅಲ್ಲಿ z ಎಂದು ಬರೆದಿದ್ದೇವೆ ಆದ್ದರಿಂದ ದಯವಿಟ್ಟು ಸರಿಪಡಿಸಿ ಈ ಮೌಲ್ಯವು R ಗಿಂತ ಲೆಸ್ ಥಾನ್ ಈಕ್ವಲ್ ಟು R ಗಿಂತ r ಎರಡಕ್ಕೂ ಹೆಚ್ಚು ನಾವು ಇದನ್ನು ಕಂಡುಹಿಡಿಯಲು ಬಯಸುತ್ತೇವೆ ಈಗ ಬಯೋ ಸಾವರ್ಟ್ ಕಾನೂನಿನ ಪ್ರಕಾರ B ಎಂಬುದು ಏನೂ ಅಲ್ಲ ಇಂಟೆಗ್ರಲ್ ಆಫ್ mu 0 ಓವರ್ 4 pi ಇಂಟೆಗ್ರಲ್ ಕರೆಂಟ್ I ಇದ್ದಲ್ಲಿ ನಾನು I dl ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಅನ್ನು ಮಾಡ್ಯುಲಸ್ r ಮೈನಸ್ r ಪ್ರೈಮ್ ಕ್ಯೂಬ್ನಲ್ಲಿ ಬರೆಯಬಹುದು ಇದು mu 0 ಓವರ್ 4 pi ಇಂಟಿಗ್ರಲ್ j r ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d ವಾಲ್ಯೂಮ್ ಪ್ರೈಮ್ ಗೆ ಸಮಾನವಾಗಿರುತ್ತದೆ ನಾವು ಇಲ್ಲಿ ಬರೆದಿರುವ ಈ ಇಂಟೆಗ್ರಲ್ಅನ್ನು ಲೆಕ್ಕ ಹಾಕಿದರೆ ಮತ್ತು ಅದು ಈ ಫಾರ್ಮ್ಗೆ ಬರುತ್ತದೆ ಎಂದು ತೋರಿಸಿದರೆ ನೀವು ಯಾವ ಇಂಟೆಗ್ರಲ್ ಮೌಲ್ಯವನ್ನು ಲೆಕ್ಕ ಹಾಕಲು ಬಯಸುತ್ತೀರಿ ನಂತರ ನಾವು ಸಂಬಂಧಿಸಬಹುದು B 0I4πdlr rr r3dV04πjr×r rr r3dV ಆಂಪಿಯರ್ ಪ್ರೈಮ್ ಮೂಲಕ ಲೆಕ್ಕಹಾಕಿದ ಮೌಲ್ಯಕ್ಕೆ ಸಂಬಂಧಿಸಿದ ಈ ಇಂಟೆಗ್ರಲ್ ಮೌಲ್ಯವನ್ನು ನಾವು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಈಗ ಅದನ್ನು ಮಾಡೋಣ ಈ ಸಮಸ್ಯೆಯಲ್ಲಿ ನಾನು ಏನು ಮಾಡುತ್ತೇನೆ ಇದು z ದಿಕ್ಕಿನಲ್ಲಿ ಭಾಷಾಂತರವಾಗಿ ಅಸ್ಥಿರವಾಗಿರುವುದರಿಂದ z ನ ಯಾವ ಮೌಲ್ಯದಲ್ಲಿ ನಾನು ಕಾಂತಕ್ಷೇತ್ರವು ಒಂದೇ ಆಗಿರುತ್ತದೆ ಎಂದು ಲೆಕ್ಕ ಹಾಕುವುದಿಲ್ಲ ಆದ್ದರಿಂದ ನಾನು 0 ಗೆ ಸಮಾನವಾದ z ನಲ್ಲಿ ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇನೆ ಇದು ನನ್ನ ಜೀವನವನ್ನು ಸ್ವಲ್ಪ ಸುಲಭಗೊಳಿಸುತ್ತದೆ ಆದ್ದರಿಂದ ನಾವು ಈ ಸೊಲೀನಾಯ್ಡ್ ಅನ್ನು ನೋಡುತ್ತಿದ್ದೇವೆ ಮತ್ತು ನಾವು ಇದಕ್ಕಾಗಿ d ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ z ಕೆಲವು r ನಲ್ಲಿ 0 ಗೆ ಸಮಾನವಾಗಿರುತ್ತದೆ ಇದು mu 0 ಓವರ್ 4 pi ಇಂಟಿಗ್ರಲ್ j r ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯುಬೆಡ್ dv ಪ್ರೈಮ್ ಗೆ ಸಮನಾಗಿರುತ್ತದೆ ಕರೆಂಟ್ ಸಾಂದ್ರತೆ ಏನೆಂದು ನೋಡೋಣ ಕರೆಂಟ್ ಮೇಲ್ಮೈಯಲ್ಲಿ ಮಾತ್ರ ಹರಿಯುತ್ತದೆ ಮತ್ತು ಆದ್ದರಿಂದ ನಾನು ಕರೆಂಟ್ ಸಾಂದ್ರತೆಯ j r ಪ್ರೈಮ್ ಅನ್ನು ಬರೆಯಬಹುದು ಅದು phi ಪ್ರೈಮ್ ದಿಕ್ಕಿನಲ್ಲಿದೆ ಆದ್ದರಿಂದ ಇದು k ಡೆಲ್ಟಾ ಆಗಿರುತ್ತದೆ ನಾನು ಸಿಲಿಂಡರಾಕಾರದ ನಿರ್ದೇಶಾಂಕಗಳು s ಮೈನಸ್ R ಅಥವಾ s ಪ್ರೈಮ್ ಮೈನಸ್ R ಅನ್ನು ಬಳಸುತ್ತೇನೆ ಇಲ್ಲಿ s ಸಿಲಿಂಡರಾಕಾರದ ನಿರ್ದೇಶಾಂಕ ರೇಡಿಯಲ್ ದಿಕ್ಕು ಡೆಲ್ಟಾದ ಪ್ರೈಮ್ ಮೈನಸ್ R ಆಗಿದೆ ಮತ್ತು ಇದು ನಾವು ತೆಗೆದುಕೊಳ್ಳುತ್ತಿರುವ phi ಪ್ರೈಮ್ ದಿಕ್ಕಿನಲ್ಲಿ r ವೆಕ್ಟರ್ z ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು r s ಹೊರತು ಬೇರೇನೂ ಅಲ್ಲ r ಪ್ರೈಮ್ ವೆಕ್ಟರ್ s ಇಂಟೆಗ್ರಲ್ ದಿಕ್ಕಿನಲ್ಲಿ ಮತ್ತು z ದಿಕ್ಕಿನಲ್ಲಿ z ಪ್ರೈಮ್ ಆಗಿರುತ್ತದೆ ಮತ್ತು ಆದ್ದರಿಂದ ನಾನು z ನಲ್ಲಿ B ಅನ್ನು 0 ಗೆ ಸಮಾನವಾಗಿ ಬರೆಯಬಹುದು ಮತ್ತು ಕೆಲವು s ಮತ್ತು pi ಈಕ್ವಲ್ಸ್ mu 0 ಓವರ್ 2 pi k ಹೊರಬರುತ್ತದೆ ಇಂಟೆಗ್ರಲ್ ಡೆಲ್ಟಾ s ಪ್ರೈಮ್ ಮೈನಸ್ R phi ಪ್ರೈಮ್ ಯುನಿಟ್ ವೆಕ್ಟರ್ ಕ್ರಾಸ್ r ಇದು r s ಮೈನಸ್ s ಪ್ರೈಮ್ s ಪ್ರೈಮ್ ಯುನಿಟ್ ವೆಕ್ಟರ್ ಮೈನಸ್ z ಪ್ರೈಮ್ z ಯುನಿಟ್ ವೆಕ್ಟರ್ ಡಿವೈಡೆಡ್ ಬೈ jrkδs Rrrsrsszz Bz0sϕ 0k2πs Rrs ss zzz2s2r2 2srcosϕ 32sdsdϕdz 0k2πrs Rs zzz2R2r2 2Rrcosϕ 32Rdϕdz ಈಗ ದೂರವು z ಪ್ರೈಮ್ ಸ್ಕ್ವೇರ್ ಪ್ಲಸ್ ಈ r s ಯುನಿಟ್ ವೆಕ್ಟರ್ ಮೈನಸ್ s ಪ್ರೈಮ್ ಯೂನಿಟ್ ವೆಕ್ಟರ್ ಡಿಸ್ಟೆನ್ಸ್ ಆಗಿರುತ್ತದೆ ಇದು s ಪ್ರೈಮ್ ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಮೈನಸ್ 2 s ಪ್ರೈಮ್ r cosine ಆಫ್ phi ಮೈನಸ್ phi ಪ್ರೈಮ್ ರೈಸ್ ಟು 3 ಬೈ 2 ಆಗಿದೆ ಇದು ನೀವು s ಮತ್ತು s ಇಂಟೆಗ್ರಲ್ವನ್ನು ನೋಡಿದರೆ ಮತ್ತು ನಾವು ಇಲ್ಲಿ ದೂರವನ್ನು ನೋಡುತ್ತಿದ್ದರೆ ನಾನು ಈಗ ಬಳಸಿದ ದೂರವನ್ನು ನೋಡುವುದು ಸುಲಭ x y x ಮತ್ತು y ಘಟಕಗಳನ್ನು ತೆಗೆದುಕೊಳ್ಳಿ ಮತ್ತು ನೀವು ಈ ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ನಾನು ಇಲ್ಲಿ s ಪ್ರೈಮ್ ಇಂಟಿಗ್ರಲ್ ರೈಟ್ ಓವರ್ ಅನ್ನು ಮಾಡಬಹುದು ಮತ್ತು ಇದನ್ನು mu 0 ಎಂದು ಬರೆಯಬಹುದು ಈ 2 pi ಹೇಗೆ ಬಂದಿತು ಇದು 4 pi ಆಗಿದೆ Mu 0 k ಓವರ್ 4 pi ಇಂಟಿಗ್ರಲ್ phi ಪ್ರೈಮ್ ಕ್ರಾಸ್ r s ಮೈನಸ್ s ಪ್ರೈಮ್ ಈಗ ಬರುತ್ತದೆ R s ಪ್ರೈಮ್ ಯುನಿಟ್ ವೆಕ್ಟರ್ ಮೈನಸ್ z ಪ್ರೈಮ್ z ಡಿವೈಡೆಡ್ ಬೈ z ಪ್ರೈಮ್ ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಮೈನಸ್ 2 R r cosine phi ಮೈನಸ್ phi ಪ್ರೈಮ್ ರೈಸ್ ಟು 3 ಬೈ 2 ಮತ್ತು ನಾನು d phi ಪ್ರೈಮ್ R ಟೈಮ್ಸ್ dz ಪ್ರೈಮ್ ಇಂಟಿಗ್ರಲ್ ವಾಲ್ಯೂಮ್ ಇಂಟಿಗ್ರಲ್ ಮಾತ್ರ ಉಳಿದಿದ್ದೇನೆ ನಾನು ಅದನ್ನು ಇಲ್ಲಿಯೂ ಬರೆಯಬೇಕು ಏಕೆಂದರೆ ವಾಲ್ಯೂಮ್ ಇಂಟೆಗ್ರಲ್ವು ಬೇರೇನೂ ಅಲ್ಲ ds ಪ್ರೈಮ್ s ಪ್ರೈಮ್ d phi ಪ್ರೈಮ್ dz ಪ್ರೈಮ್ ds ಪ್ರೈಮ್ ನಾವು ಈಗಾಗಲೇ ಸಂಯೋಜಿಸಿದ್ದೇವೆ ಆದ್ದರಿಂದ s ಪ್ರೈಮ್ ಅನ್ನು r ನಿಂದ ಬದಲಾಗುತ್ತದೆ ಈಗ ಅಂತಿಮ B ಈಗ z ದಿಕ್ಕಿನಲ್ಲಿದೆ ಎಂದು ನನಗೆ ತಿಳಿದಿದೆ phi ಪ್ರೈಮ್ ಕ್ರಾಸ್ s ಅದೇ x y ಪ್ಲೇನ್ನಲ್ಲಿದೆ ಎಂದು ನನಗೆ z ದಿಕ್ಕಿನಲ್ಲಿ ಒಂದು ಘಟಕವನ್ನು ನೀಡಲಿದೆ phi ಪ್ರೈಮ್ ಕ್ರಾಸ್ s ಪ್ರೈಮ್ ಮತ್ತೆ ಅದು ನನಗೆ z ದಿಕ್ಕಿನಲ್ಲಿ ಒಂದು ಕಂಪೋನೆಂಟ್ಅನ್ನು ನೀಡಲಿದೆ ಆದಾಗ್ಯೂ phi ಪ್ರೈಮ್ ಕ್ರಾಸ್ z ನನಗೆ x y ಪ್ಲೇನ್ನಲ್ಲಿ ಒಂದು ಕಂಪೋನೆಂಟ್ಅನ್ನು ನೀಡುತ್ತದೆ ಮತ್ತು ಅದು 0 ಗೆ ಸಂಯೋಜನೆಗೊಳ್ಳಬೇಕು ಏಕೆಂದರೆ ಎಡಭಾಗದಲ್ಲಿ ಅಂತಿಮ B ಇದು z ದಿಕ್ಕಿನಲ್ಲಿದೆ ಆದ್ದರಿಂದ ಕೊನೆಯ ಪದವು ಇಂಟೆಗ್ರಲ್ಗೆ ಕೊಡುಗೆ ನೀಡುವುದಿಲ್ಲ ನಾನು ಈ ಇಂಟೆಗ್ರಲ್ವನ್ನು z ಪ್ರೈಮ್ನೊಂದಿಗೆ ಬರೆದರೆ ಉತ್ತರವು 0 ಆಗಿರುತ್ತದೆ ಎಂದು ನನಗೆ ತಿಳಿದಿದೆ ಏಕೆಂದರೆ ಎಡಭಾಗದಲ್ಲಿ x y ಪ್ಲೇನ್ನಲ್ಲಿ ಯಾವುದೇ ಕಂಪೋನೆಂಟ್ ಇಲ್ಲ ಆದ್ದರಿಂದ ನಾನು mu 0 ಆಗಿರುವ B ಯೊಂದಿಗೆ ಉಳಿದಿದ್ದೇನೆ 0kz 0k4π ∞dz02πRdϕϕ×rs Rsz2R2r2 2rRcosϕ 32 ನಾನು z ದಿಕ್ಕಿನಲ್ಲಿ mu 0 k ಎಂದು ಬರೆಯುತ್ತೇನೆ mu 0 k ಓವರ್ 4 pi ಇಂಟಿಗ್ರಲ್ dz ಪ್ರೈಮ್ ಪ್ರನ್ ಮೈನಸ್ ಇನ್ಫಿನಿಟಿ ದಿಂದ ಇನ್ಫಿನಿಟಿಗೆ ಸಮನಾಗಿರುತ್ತದೆ ಇಂಟಿಗ್ರಲ್ R d phi ಪ್ರೈಮ್ 0 ರಿಂದ 2 pi ಟೈಮ್ಸ್ phi ಪ್ರೈಮ್ ಕ್ರಾಸ್ r s ಮೈನಸ್ R s ಪ್ರೈಮ್ ಡಿವೈಡೆಡ್ ಬೈ z ಪ್ರೈಮ್ ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಮೈನಸ್ 2 R r cosine ಆಫ್ phi ಮೈನಸ್ phi ಪ್ರೈಮ್ ರೈಸ್ ಟು 3 ಬೈ 2 phi ಪ್ರೈಮ್ ಕ್ರಾಸ್ s ಏನೆಂದು ನೋಡೋಣ ಆದ್ದರಿಂದ ನಾವು ಈ x y ಪ್ಲೇನ್ ಅನ್ನು ನೋಡೋಣ ಇದು s ಪ್ರೈಮ್ ಎಂದು ಹೇಳೋಣ ಇದು phi ಪ್ರೈಮ್ ಮತ್ತು ಇದು s ಆಗಿದೆ ಈ ಕೋನವು phi ಪ್ರೈಮ್ ಆಗಿದೆ ಮತ್ತು s ಮತ್ತು s ಪ್ರೈಮ್ ನಡುವಿನ ಈ ಕೋನವು phi ಮೈನಸ್ phi ಪ್ರೈಮ್ ಆಗಿದೆ ಆದ್ದರಿಂದ ಈ ಹಂತದಲ್ಲಿ ಇದು s ಆಗಿದೆ ಇದು phi ಪ್ರೈಮ್ ಆಗಿದೆ s ಮತ್ತು s ಪ್ರೈಮ್ ಯುನಿಟ್ ವೆಕ್ಟರ್ ನಡುವಿನ ಕೋನವು phi ಮೈನಸ್ phi ಪ್ರೈಮ್ ಆಗಿದೆ ಮತ್ತು ಆದ್ದರಿಂದ phi ಪ್ರೈಮ್ ಯುನಿಟ್ ವೆಕ್ಟರ್ ಮತ್ತು phi ಯೂನಿಟ್ ವೆಕ್ಟರ್ ನಡುವಿನ ಕೋನವೂ ಇಲ್ಲಿದೆ ನಾನು ಅದನ್ನು phi ಮೈನಸ್ phi ಪ್ರೈಮ್ ಎಂದು ಬೇರೆ ಬಣ್ಣದಲ್ಲಿ ತೋರಿಸುತ್ತೇನೆ ಮತ್ತು ಆದ್ದರಿಂದ ಈ ಕೋನವು pi ಬೈ 2 ಮೈನಸ್ phi ಮೈನಸ್ phi ಪ್ರೈಮ್ ಆಗಿದೆ ಮತ್ತು ಈಗ ಯುನಿಟ್ ವೆಕ್ಟರ್ phi ಪ್ರೈಮ್ ಕ್ರಾಸ್ s ಈಗ z ದಿಕ್ಕಿನಲ್ಲಿ ಹೋಗುತ್ತಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಮೈನಸ್ z ದಿಕ್ಕಿನಲ್ಲಿ ಮೈನಸ್ z ಡೈರೆಕ್ಷನ್ sine ಆಫ್ pi ಬೈ 2 ಮೈನಸ್ phi ಮೈನಸ್ phi ಪ್ರೈಮ್ ಆದ್ದರಿಂದ ಅದು cosine ಆಫ್ phi ಮೈನಸ್ phi ಪ್ರೈಮ್ ಆಗಿರುತ್ತದೆ ಮತ್ತು phi ಪ್ರೈಮ್ ಕ್ರಾಸ್ s ಪ್ರೈಮ್ ಈಕ್ವಲ್ಸ್ phi ಪ್ರೈಮ್ ಕ್ರಾಸ್ s ಪ್ರೈಮ್ಗೆ ಸಮಾನವಾಗಿರುತ್ತದೆ ನೀವು ನೋಡಬಹುದು phi ಪ್ರೈಮ್ ಕ್ರಾಸ್ s ಪ್ರೈಮ್ ಈಗ ಮೈನಸ್ z ಆಗಿದೆ ಮತ್ತು ಆದ್ದರಿಂದ ಮೇಲಿನ ಬಲಭಾಗವು mu 0 k ಗೆ ಓವರ್ 4 pi ಇಂಟೆಗ್ರಲ್ ಮೈನಸ್ ಇನ್ಫಿನಿಟಿ ದಿಂದ ಇನ್ಫಿನಿಟಿ d z ಪ್ರೈಮ್ 0 ರಿಂದ 2 pi R d phi ಪ್ರೈಮ್ಗೆ ಸಮನಾಗಿರುತ್ತದೆ ಒಳಗೆ ನಾನು z ದಿಕ್ಕಿನಲ್ಲಿ R ಮೈನಸ್ r cosine ಆಫ್ phi ಮೈನಸ್ phi ಪ್ರೈಮ್ ಅನ್ನು ಪಡೆಯುತ್ತೇನೆ s zcos ϕ s z 0k 0k4π ∞dz02πRdR rcosϕ z2R2r2 2rRcosϕ 32 4πR rR 0 rR ಆದ್ದರಿಂದ ನಾನು ಈಗ z ಯುನಿಟ್ ವೆಕ್ಟರ್ ಅನ್ನು ತೆಗೆದುಹಾಕಬಹುದು ಮತ್ತು ಎಡಭಾಗದಲ್ಲಿ z ಪ್ರೈಮ್ ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಮೈನಸ್ 2 R r cosine ಆಫ್ phi ಮೈನಸ್ phi ಪ್ರೈಮ್ ರೈಸ್ ಟು 3 ಬೈ 2 ಉಳಿದ ವಿಷಯಗಳು ಸರಳವಾಗಿದೆ ನಾನು ಎರಡು ಬದಿಗಳಲ್ಲಿ mu ನಾಟ್ k ಅನ್ನು ರದ್ದುಗೊಳಿಸಬಹುದು ಮತ್ತು ಇದು r ಲೆಸ್ ಥಾನ್ R ಗೆ ಮಾತ್ರ r ಗಿಂತ ಹೆಚ್ಚಿನ R ಗೆ ಯಾವುದೇ ಕ್ಷೇತ್ರವಿಲ್ಲ ಆದ್ದರಿಂದ ಅದು 0 ಆಗಿರಬೇಕು ಆದ್ದರಿಂದ ನನ್ನ ಬಳಿ ಇರುವ ಉತ್ತರವೆಂದರೆ ಇಂಟೆಗ್ರಲ್ ಮೈನಸ್ ಇನ್ಫಿನಿಟಿ ದಿಂದ ಇನ್ಫಿನಿಟಿ dz ಪ್ರೈಮ್ ಇಂಟಿಗ್ರಲ್ d phi ಪ್ರೈಮ್ 0 ಟು 2 pi ನಾನು ಬರೆದಿರುವ ಎಲ್ಲವು 4 pi ಓವರ್ R ಫಾರ್ r ಲೆಸ್ ಥಾನ್ R ಮತ್ತು 0 ಈಗ r ಗ್ರೀಟರ್ ಥಾನ್ R ಆಗಿದೆ ಮತ್ತು ಅದು ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಸಂಖ್ಯೆ 8 ಅದರೊಂದಿಗೆ ಡಿಸ್ಕ್ ಮೂಲದಲ್ಲಿ ಕೇಂದ್ರವಾಗಿದೆ ಆದ್ದರಿಂದ ಇದು z ಅಕ್ಷವು ಏಕರೂಪದ ಮೇಲ್ಮೈ ಚಾರ್ಜ್ ಸಾಂದ್ರತೆಯ ಸಿಗ್ಮಾವನ್ನು ಒಯ್ಯುತ್ತದೆ ಮತ್ತು ಕೋನೀಯ ವೇಗದ ಒಮೆಗಾದೊಂದಿಗೆ ತಿರುಗುತ್ತದೆ ನಂತರ h ಎತ್ತರದಲ್ಲಿ z ಅಕ್ಷದ ಮೇಲೆ ಕಾಂತೀಯ ಕ್ಷೇತ್ರವು ಇರುತ್ತದೆ ನಾನು ಈ ಸಮಸ್ಯೆಯನ್ನು ಏನು ಮಾಡಬಹುದು ಈ ಡಿಸ್ಕ್ ಅನ್ನು ಡೆಲ್ಟಾ r ಅಗಲದ ಸಣ್ಣ ರಿಂಗ್ಗಳಾಗಿ ವಿಭಜಿಸಿ ಪ್ರತಿ ರಿಂಗ್ನ ಕಾರಣದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಡೆಲ್ಟಾ B ಅನ್ನು ಲೆಕ್ಕಾಚಾರ ಮಾಡಿ ಮತ್ತು ನಂತರ ಅದನ್ನು ಸೇರಿಸಿ ಆದ್ದರಿಂದ ನಾನು z ಎತ್ತರದಲ್ಲಿ ಈ ರಿಂಗ್ನ ಕಾರಣ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇನೆ ಈಗ ನಾನು ಕರೆಂಟ್ I ನೊಂದಿಗೆ ತ್ರಿಜ್ಯದ ರಿಂಗ್ಅನ್ನು ಹೊಂದಿದ್ದರೆ ನನಗೆ ತಿಳಿದಿದೆ ನಂತರ z ಎತ್ತರದಲ್ಲಿ z ಕಾಂತೀಯ ಕ್ಷೇತ್ರವು ಇದರ ಕಾರಣದಿಂದ ಬೇರೇನೂ ಅಲ್ಲ mu 0 I ಓವರ್ 2 r ಸ್ಕ್ವೇರ್ ಓವರ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಮತ್ತು ಅದು z ದಿಕ್ಕಿನಲ್ಲಿದೆ ಕರೆಂಟ್ ಸಂದರ್ಭದಲ್ಲಿ ಈ ಕಿರಣದ ಕಾರಣದಿಂದ ಇದು I ಗೆ ಅನುಗುಣವಾಗಿರುತ್ತದೆ ಆದ್ದರಿಂದ ನಾವು ಈಗ ಅದನ್ನು ಮಾಡೋಣ Bz 0I2 r2r2z232 ಆದ್ದರಿಂದ ನಾನು ಈ ಡಿಸ್ಕ್ ಅನ್ನು ನೋಡಿದರೆ ದಪ್ಪದ ಡೆಲ್ಟಾ r ತ್ರಿಜ್ಯದ ರಿಂಗ್ ಅನ್ನು ತೆಗೆದುಕೊಳ್ಳಿ ನಂತರ ಕರೆಂಟ್ I ಯುನಿಟ್ ಸಮಯಕ್ಕೆ ಹಾದುಹೋಗುವ ಚಾರ್ಜ್ ಆಗಿದೆ ದಪ್ಪ ಅಗಲದ ಡೆಲ್ಟಾ r ನ ಈ ರಿಂಗ್ನಲ್ಲಿನ ಚಾರ್ಜ್ ಪ್ರದೇಶ 2 pi r ಡೆಲ್ಟಾ r ಟೈಮ್ಸ್ ಸಿಗ್ಮಾ ಪ್ರತಿ ಸೆಕೆಂಡಿಗೆ ಆಗಿರುತ್ತದೆ ಮತ್ತು ಈ ಚಾರ್ಜ್ ಆವರ್ತನ ಸಮಯಗಳಲ್ಲಿ 2 pi ಟೈಮ್ಸ್ ಒಮೆಗಾವನ್ನು ಹಾದುಹೋಗುತ್ತದೆ ಆದ್ದರಿಂದ ಇದು ಸಿಗ್ಮಾ r ಡೆಲ್ಟಾ r ಗೆ ಸಮಾನವಾಗಿರುತ್ತದೆ ಇದು ಈ ರಿಂಗ್ನಲ್ಲಿನ ಕರೆಂಟ್ ಆಗಿದೆ ಮತ್ತು ಇದರಿಂದಾಗಿ ಸಣ್ಣ ಡೆಲ್ಟಾ b ಈಗ ಏನಾಗುತ್ತದೆ ಎಂದರೆ mu 0 ಓವರ್ 2 ಸಿಗ್ಮಾ r ಡೆಲ್ಟಾ r ಟೈಮ್ಸ್ r ಸ್ಕ್ವೇರ್ ಓವರ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಆಗಿರುತ್ತದೆ r2r2z232 Bzz0σω20Rr3drr2z232 ಮತ್ತು z ಎತ್ತರದಲ್ಲಿ z ದಿಕ್ಕಿನಲ್ಲಿರುವ ಒಟ್ಟು B ಆದ್ದರಿಂದ Mu 0 ಆಗಿರುತ್ತದೆ ಅಥವಾ ಒಮೆಗಾ ಇರುತ್ತದೆ ಅಲ್ಲಿ ಒಮೆಗಾ mu 0 ಸಿಗ್ಮಾ ಒಮೆಗಾ ಡಿವೈಡೆಡ್ ಬೈ 2 ಇಂಟೆಗ್ರಲ್ 0 ಟು R r ಕ್ಯುಬೆಡ್ dr ಓವರ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ2 ಮತ್ತು ಈ ಇಂಟೆಗ್ರಲ್ ಲೆಕ್ಕಾಚಾರ ಮಾಡಲು ತುಂಬಾ ಸುಲಭ ನೀವು ಹಲವು ವಿಧಗಳಲ್ಲಿ ಲೆಕ್ಕ ಹಾಕಬಹುದು ಆದರೆ ನಾನು ಥೀಟಾದ r ಸಮಾನ z ಟ್ಯಾಂಜೆಂಟ್ ಅನ್ನು ಬರೆಯಬಹುದು ಅಥವಾ ನಾನು ಬೇರೆ ಯಾವುದನ್ನಾದರೂ ಪರ್ಯಾಯವಾಗಿ ಮಾಡಬಹುದು ಎಂದು ನೋಡೋಣ ನಂತರ d r ಈಗ z secant ಸ್ಕ್ವೇರ್ ಥೀಟಾ ಆಗುತ್ತದೆ rztanθdrzsec2θdθ B0σω2 0Rz z3θ zθdθ z3 0σωz2 0Rz dθ 0σωz2 0Rz dcosθ 0σωz2 1ZR2z21 x2x2dx xcosθ ನಂತರ B ಈಕ್ವಲ್ಸ್ mu 0 ಸಿಗ್ಮ ಒಮೆಗ ಓವರ್ 2 ಇಂಟಿಗ್ರಲ್ ಥೀಟಾ ಈಕ್ವಲ್ಸ್ 0 ಟು tan inverse R ಓವರ್ z r ಕ್ಯುಬೆಡ್ ಈಗ ಏನಾಗುತ್ತದೆಂದರೆ z ಕ್ಯುಬೆಡ್ tan ಕ್ಯುಬೆಡ್ ಥೀಟಾ ಇದು z secant ಸ್ಕ್ವೇರ್ ಥೀಟಾ d ಥೀಟಾ ಡಿವೈಡೆಡ್ ಬೈ z ಕ್ಯುಬೆಡ್ secant ಕ್ಯುಬೆಡ್ ಥೀಟಾ ಕೆಲವು ಪದಗಳನ್ನು ರದ್ದುಗೊಳಿಸೋಣ ಅದರಲ್ಲಿ z ಕ್ಯೂಬ್ ರದ್ದುಗೊಳ್ಳುತ್ತದೆ secant ಸ್ಕ್ವೇರ್ ಥೀಟಾ ರದ್ದತಿಯು ನನಗೆ sec ಥೀಟಾವನ್ನು ನೀಡುತ್ತದೆ ಮತ್ತು ಆದ್ದರಿಂದ ಇದು mu 0 cosine ಸಿಗ್ಮ ಒಮೆಗ ಓವರ್ 2 0 ಟು tan ಥೀಟಾ inverse R ಓವರ್ z sin ಕ್ಯೂಬ್ ಥೀಟಾ ಓವರ್ cosine ಸ್ಕ್ವೇರ್ ಥೀಟಾ d ಥೀಟಾ ಆಗುತ್ತದೆ ಇದು ಲೆಕ್ಕಾಚಾರ ಮಾಡಲು ಸುಲಭವಾದ ಇಂಟೆಗ್ರಲ್ ಆಗಿದೆ ನಾನು ಇದನ್ನು mu 0 ಸಿಗ್ಮಾ ಒಮೆಗಾ ಓವರ್ 2 ಇಂಟಿಗ್ರಲ್ 0 ಟು tan inverse R ಓವರ್ z sin ಸ್ಕ್ವೇರ್ ಥೀಟಾ ಓವರ್ cosine ಸ್ಕ್ವೇರ್ ಥೀಟಾ ಗೆ ಸಮನಾಗಿರುತ್ತದೆ sine ಥೀಟಾ d ಥೀಟಾ ಅನ್ನು ನಾನು d ಆಫ್ cosine ಥೀಟಾ ಮೈನಸ್ ಚಿನ್ಹೆ ಅನ್ನು ಮೊದಲಿನಲ್ಲಿ ಎಂದು ಬರೆಯುತ್ತೇನೆ ಈಗ ನಾವು cosine ಸ್ಕ್ವೇರ್ ಥೀಟಾವನ್ನು x ಸ್ಕ್ವೇರ್ ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಮೈನಸ್ mu 0 ಸಿಗ್ಮಾ ಒಮೆಗಾ ಓವರ್ 2 ಆಗುತ್ತದೆ ಥೀಟಾ ಈಕ್ವಲ್ಸ್ 0 cosine ಥೀಟಾ 1 ಆಗಿದೆ ಥೀಟಾ ಈಕ್ವಲ್ಸ್ tan inverse R ಬೈ z cosine ಥೀಟಾ ಈಗ z ಓವರ್ ಸ್ಕ್ವೇರ್ ರೂಟ್ ಹಾಫ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಆಗಿದೆ ನಾನು 1 ಮೈನಸ್ x ಸ್ಕ್ವೇರ್ ಓವರ್ x ಸ್ಕ್ವೇರ್ dx ಅನ್ನು ಹೊಂದಿದ್ದೇನೆ ಇಲ್ಲಿ x ಎಂಬುದು cosine ಆಫ್ ಥೀಟಾ ಆಗಿದೆ 0σωz2 ZR2z21d1x2 1 0σωz2 1 R2z2z 1zR2z2 0σωz2 R22z2zR2z2 2z ಆದ್ದರಿಂದ ಇದು Mu 0 ಸಿಗ್ಮಾ ಒಮೆಗಾ ಬೈ 2 z ಓವರ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ನಿಂದ 1 dx 1 ಓವರ್ x ಸ್ಕ್ವೇರ್ ಮೈನಸ್ 1 ಗೆ ಸಮಾನವಾಗಿರುತ್ತದೆ ನಾನು ಮೈನಸ್ ಚಿಹ್ನೆಯನ್ನು ಬದಲಾಯಿಸಿದ್ದೇನೆ ಮತ್ತು ಮಿತಿಗಳನ್ನು ಬದಲಾಯಿಸಿದ್ದೇನೆ ಆದ್ದರಿಂದ ಇದು Mu 0 ಸಿಗ್ಮಾ ಒಮೆಗಾ ಒಳಗೆ 2 ಒಳಗೆ ನಾನು x ನಿಂದ z ನಿಂದ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ 1 ಮೈನಸ್ x z ಓವರ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ನಿಂದ 1 ಸಮನಾಗಿದೆ ಮತ್ತು ಇದು ನನಗೆ mu 0 ಸಿಗ್ಮಾ ಒಮೆಗಾ ಬೈ 2 ಮೈನಸ್ 1 ನೀಡುತ್ತದೆ ಮೈನಸ್ ಪ್ಲಸ್ z ಓವರ್ ಸ್ಕ್ವೇರ್ ರೂಟ್ ಆಫ್ R ಪ್ಲಸ್ z ಸ್ಕ್ವೇರ್ ಓವರ್ z ಮೈನಸ್ 1 ಮೈನಸ್ ಪ್ಲಸ್ z ಓವರ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಆಗಿದೆ ಆದ್ದರಿಂದ ಉತ್ತರವು mu 0 ಸಿಗ್ಮಾ ಒಮೆಗಾ ಬೈ 2 ಆಗುತ್ತದೆ R ಸ್ಕ್ವೇರ್ ಪ್ಲಸ್ 2 z ಸ್ಕ್ವೇರ್ ಓವರ್ ಸ್ಕ್ವೇರ್ ರೂಟ್ ಆಫ್ z R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮೈನಸ್ 2 ಆಗುತ್ತದೆ ಮತ್ತು ಹೊರಗೆ z ಇದೆ ಮತ್ತು ಇಲ್ಲಿ z ಇತ್ತು ಎಂದು ನೋಡೋಣ ಆದ್ದರಿಂದ ಈ z ಇಲ್ಲಿಯೇ ಉಳಿದಿದೆ ಈ z ಇಲ್ಲಿಯೇ ಉಳಿದಿದೆ ಈ z ಇಲ್ಲಿಯೇ ಉಳಿದಿದೆ z ಇಲ್ಲಿಯೇ ಉಳಿದಿದೆ ಈ z ಇಲ್ಲಿಯೇ ಉಳಿದಿದೆ ಈ z ಇಲ್ಲಿಗೆ ಬರುತ್ತದೆ z ಇಲ್ಲಿಗೆ ಬರುತ್ತದೆ ಮತ್ತು ಇದು ನಿಮ್ಮ ಉತ್ತರವಾಗಿದೆ ಆದ್ದರಿಂದ ಈ z ನಂತರ ರದ್ದುಗೊಳ್ಳುತ್ತದೆ ನಾನು ಇದರೊಂದಿಗೆ ಇದನ್ನು ರದ್ದುಗೊಳಿಸಬಹುದು ಮತ್ತು ಇದು 2 z ಮತ್ತು ಅದು ನನ್ನ ಉತ್ತರವಾಗಿದೆ ಮುಂದೆ ಸಮಸ್ಯೆ ಸಂಖ್ಯೆ 9 L ಉದ್ದದ ತೆಳುವಾದ ಸೊಲೀನಾಯ್ಡ್ ಅನ್ನು ಪರಿಗಣಿಸಿ ನಾವು ಉದ್ದ L ಮತ್ತು ತ್ರಿಜ್ಯದ ತೆಳುವಾದ ಸೊಲೀನಾಯ್ಡ್ ಅನ್ನು ಹೊಂದಿದ್ದೇವೆ L ಹೆಚ್ಚು ಹೆಚ್ಚು a ಗಿಂತ ದೊಡ್ಡದಾಗಿರುತ್ತದೆ ಆದ್ದರಿಂದ ನಾನು ಅದನ್ನು ಟೋರಿಡ್ ರಿಂಗ್ ಆಕಾರಕ್ಕೆ ತಿರುಗಿಸಿದಾಗ ಈ R ತ್ರಿಜ್ಯವು a ಗಿಂತ ಹೆಚ್ಚು ಹೆಚ್ಚು ಹೆಚ್ಚು ದೊಡ್ಡದಾಗಿರುತ್ತದೆ ಇದು ರಿಂಗ್ ಆಗಿ ಬಾಗುತ್ತದೆ ಆದ್ದರಿಂದ ಇದು ಮೂಲದಲ್ಲಿ ಕೇಂದ್ರದಲ್ಲಿ ಇರಿಸಲಾಗಿರುವ ಟೋರಿಡ್ ಆಗುತ್ತದೆ ಆದ್ದರಿಂದ ಇದು ಮೂಲವಾಗಿದೆ ಮತ್ತು ಇದು ಅಕ್ಷವು z ಅಕ್ಷವಾಗಿದೆ ಆದ್ದರಿಂದ z ಅಕ್ಷವು ಪರದೆಯಿಂದ ಹೊರಬರುತ್ತಿದೆ ಮತ್ತು ಅದರಲ್ಲಿರುವ ಕಾಂತೀಯ ಕ್ಷೇತ್ರವು phi ದಿಕ್ಕಿನಲ್ಲಿದೆ ಆದ್ದರಿಂದ ಇದು phi ದಿಕ್ಕಿನಲ್ಲಿ ಹೋಗುವ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ ಸೊಲೆನಾಯ್ಡ್ ಕರೆಂಟ್ I ಅನ್ನು ಒಯ್ಯುತ್ತದೆ ಆದ್ದರಿಂದ ಇದು ಕರೆಂಟ್ I ಅನ್ನು ಒಯ್ಯುತ್ತದೆ ಮತ್ತು N ತಿರುವುಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಕರೆಂಟ್ I ಅನ್ನು ಒಯ್ಯುತ್ತದೆ ಮತ್ತು N ತಿರುವುಗಳನ್ನು ಹೊಂದಿರುತ್ತದೆ ಆದ್ದರಿಂದ ಪ್ರತಿ ಯೂನಿಟ್ ಉದ್ದದ ತಿರುವುಗಳ ಸಂಖ್ಯೆಯು N ಓವರ್ L ಆಗಿರುತ್ತದೆ ಸಮೀಕರಣಗಳ ಹೋಲಿಕೆಯನ್ನು ಗಣನೆಗೆ ತೆಗೆದುಕೊಂಡು ನಾವು B ಯ ಕರ್ಲ್ನ ಸಮೀಕರಣಗಳ ಹೋಲಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಲು ಬಯಸುತ್ತೇವೆ mu ನಾಟ್ j ಗೆ ಸಮಾನವಾಗಿರುತ್ತದೆ ಮತ್ತು A ಯ ಕರ್ಲ್ B ಗೆ ಸಮಾನವಾಗಿರುತ್ತದೆ z ಎತ್ತರದಲ್ಲಿ z ಅಕ್ಷದ ಮೇಲೆ ಈ ಟೋರಿಡ್ಗೆ ವೆಕ್ಟರ್ ಸಂಭಾವ್ಯತೆಯನ್ನು ಕಂಡುಹಿಡಿಯಿರಿ B0J A B ಆದ್ದರಿಂದ ನಾನು ಈ ಬಿ ಫೀಲ್ಡ್ ಅನ್ನು phi ದಿಕ್ಕಿನಲ್ಲಿ ಸುತ್ತುವ ಮೂಲಕ ಈ ಟೋರಿಡ್ ಅನ್ನು ನಕ್ಷೆ ಮಾಡಲಿದ್ದೇನೆ ಎಂದು ನೋಡೋಣ ನಾನು phi ದಿಕ್ಕಿಗೆ ಸುತ್ತುತ್ತಿರುವ ಕರೆಂಟ್ನೊಂದಿಗೆ ಮತ್ತು ಅದಕ್ಕೆ ಅನುಗುಣವಾದ B ಅನ್ನು ಹೊಂದಿರುವ ರಿಂಗ್ನಂತೆಯೇ ಇದನ್ನು ಮಾಡಿ ಆಧಾರವಾಗಿರುವ ಸಮೀಕರಣಗಳು ಒಂದೇ ಆಗಿರುವುದರಿಂದ B ಯ ಸಮೀಕರಣವು mu ನಾಟ್ j ಮತ್ತು B ಯೊಂದಿಗೆ A ಯ ಸಮೀಕರಣದಂತೆಯೇ ಇರುತ್ತದೆ ಒಂದೇ ರೀತಿಯ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ನಾನು ಕರೆಂಟ್ I ಅನ್ನು ಸಾಗಿಸುವ ರಿಂಗ್ಅನ್ನು ಹೊಂದಿದ್ದೇನೆಯೇ ಎಂದು ನೋಡೋಣ ಈಗ ನಾನು B ಗಾಗಿ ಪರಿಹರಿಸಿದರೆ del ಕ್ರಾಸ್ B ಈಕ್ವಲ್ಸ್ mu ನಾಟ್ J ಆಗಿರುತ್ತದೆ ನಂತರ z ಅಕ್ಷದ ಮೇಲೆ B ಈಗ z ದಿಕ್ಕಿನಲ್ಲಿದೆ ಮತ್ತು ಅದನ್ನು ನಾವು ಹೊಂದಿರುವಂತೆ ನೀಡಲಾಗಿದೆ ಈಗಲೇ ನೋಡಿದೆ ನಾನು R ಸ್ಕ್ವೇರ್ R ಎಂದು 2 ತ್ರಿಜ್ಯದಿಂದ ಭಾಗಿಸಿದ್ದೇನೆ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ 2 I ಏನು I ಏನೂ ಅಲ್ಲ J ಡಾಟ್ d a ಈಗ ನಾವು ಇದೇ ರೀತಿಯ ಪರಿಸ್ಥಿತಿಯನ್ನು ನೋಡೋಣ ಈ ಟೋರಿಡ್ನಲ್ಲಿ ಈ B ಕ್ಷೇತ್ರವು ಸುತ್ತಲೂ ಹೋಗುತ್ತದೆ ಮತ್ತು ನಾನು del ಕ್ರಾಸ್ A ಈಕ್ವಲ್ಸ್ B ಅನ್ನು ಹೊಂದಿದ್ದೇನೆ B0J Bz 0I2 R2R2z232 A B B daϕ Az 2 R2R2z232 ϕπa2Bπa2NLI Azz a2NIL L2π2L2π2z232 ಆದ್ದರಿಂದ A ಈಗ z ದಿಕ್ಕಿನಲ್ಲಿರಬೇಕು ಎಂದು ನಾನು ಬರೆಯಬಹುದು ಆದ್ದರಿಂದ ಅಕ್ಷದ ಮೇಲೆ z ನ ಕಾರ್ಯ ಮತ್ತು ಅದು mu 0 I ಆಗಿರಬೇಕು ನಾನು ಈಗ B ಡಾಟ್ d a ನಿಂದ ಬದಲಾಯಿಸಲ್ಪಡುತ್ತದೆ ಅದು ಫ್ಲಕ್ಸ್ ಆಗಿದೆ ಆದ್ದರಿಂದ ರಿಂಗ್ ಮೂಲಕ ಫ್ಲಕ್ಸ್ ಅನ್ನು ರಿಂಗ್ ಮೂಲಕ ಡಿವೈಡೆಡ್ ಬೈ 2 ಟೈಮ್ಸ್ R ಸ್ಕ್ವೇರ್ ಓವರ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಆಗಿದೆ ಫ್ಲಕ್ಸ್ ಎಂದರೇನು ಈಗ ಉಳಿದವು ಎಲ್ಲಾ ಮೌಲ್ಯಗಳನ್ನು ಇರಿಸುತ್ತದೆ ಆದ್ದರಿಂದ ಫ್ಲಕ್ಸ್ ಬೇರೇನೂ ಅಲ್ಲ pi a ಸ್ಕ್ವೇರ್ ಅದು ಈಗ ಸೊಲೀನಾಯ್ಡ್ ಟೈಮ್ಸ್ B ಫೀಲ್ಡ್ಅ ಆಗಿದೆ ಇದು pi a ಸ್ಕ್ವೇರ್ B ಏನೂ ಅಲ್ಲ N ಓವರ್ L ಟೈಮ್ಸ್ I ಆದ್ದರಿಂದ ಇದು pi a ಸ್ಕ್ವೇರ್ N I ಓವರ್ L ಆಗುತ್ತದೆ R ಸ್ಕ್ವೇರ್ ಈಗ L ಓವರ್ 2 pi ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಮತ್ತು ಉಳಿದವು ಎಲ್ಲಾ ಬೀಜಗಣಿತವಾಗಿದೆ ಮತ್ತು ನಿಮ್ಮ ಉತ್ತರವನ್ನು ನೀವು ಲೆಕ್ಕ ಹಾಕಬಹುದು ನಾನು ಇಲ್ಲಿ ಸೇರಿಸಲೇಬೇಕು ನಾವು ಅಸೈನ್ಮೆಂಟ್ನಲ್ಲಿ ನೀಡಿರುವ ಉತ್ತರಗಳು pi ಸ್ಕ್ವೇರ್ ಅಥವಾ ಯಾವುದೋ ಅಂಶವನ್ನು ಕಳೆದುಕೊಂಡಿವೆ ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ಅದನ್ನು ಪರಿಶೀಲಿಸಿ ಆದ್ದರಿಂದ ನಾವು ಅದನ್ನು ಕೆಲಸ ಮಾಡೋಣ ಮತ್ತು ಅದು ಏನಾಗುತ್ತದೆ ಎಂದು ನೋಡೋಣ ಇದು pi a ಸ್ಕ್ವೇರ್ N I L ಸ್ಕ್ವೇರ್ ಓವರ್ 4 pi ಸ್ಕ್ವೇರ್ L ಟೈಮ್ಸ್ L ಸ್ಕ್ವೇರ್ ಪ್ಲಸ್ 4 pi ಸ್ಕ್ವೇರ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಟೈಮ್ಸ್ 8 pi ಕ್ಯುಬೆಡ್ ಆಗಿದೆ Azza2NIL2×8342L L242z232 2a2NILL242z232 ಮತ್ತು 2 ರ ಅಂಶವಿದೆ ಇಲ್ಲಿ 2 ರ ಅಂಶವಿದೆ ಆದ್ದರಿಂದ ಈ 8 ಅನ್ನು ರದ್ದುಗೊಳಿಸುತ್ತದೆ pi ಸ್ಕ್ವೇರ್ ಇದರೊಂದಿಗೆ ರದ್ದುಗೊಳ್ಳುತ್ತದೆ ಮತ್ತು ನಾನು pi ಸ್ಕ್ವೇರ್ ಅನ್ನು ಪಡೆಯುತ್ತೇನೆ ಈ L ಈಗ ಈ L ನೊಂದಿಗೆ ರದ್ದುಗೊಳ್ಳುತ್ತದೆ ಆದ್ದರಿಂದ ನಾವು ಇಲ್ಲಿ ಪಡೆಯುವ ಅಂತಿಮ ಉತ್ತರ pi ಸ್ಕ್ವೇರ್ ಆಗಿದೆ pi ಸ್ಕ್ವೇರ್ a ಸ್ಕ್ವೇರ್ N I L ಓವರ್ L ಸ್ಕ್ವೇರ್ ಪ್ಲಸ್ 4 pi ಸ್ಕ್ವೇರ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಮತ್ತು ಆದ್ದರಿಂದ ನಾವು ಅಸೈನ್ಮೆಂಟ್ನಲ್ಲಿ ನೀಡಿದ ಉತ್ತರಗಳಲ್ಲಿ pi ಸ್ಕ್ವೇರ್ ಅಂಶವನ್ನು ನಾನು ಕಳೆದುಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಅಂತಿಮವಾಗಿ ಒಮೆಗಾದೊಂದಿಗೆ ತಿರುಗುವ ಮತ್ತು ಚಾರ್ಜ್ ಸಿಗ್ಮಾವನ್ನು ಹೊಂದಿರುವ ಈ ಡಿಸ್ಕ್ನ z ಅಕ್ಷದ ಮ್ಯಾಗ್ನೆಟಿಕ್ ವೆಕ್ಟರ್ ವಿಭವದ ಕೊನೆಯ ಸಮಸ್ಯೆಯೆಂದರೆ ನಾವು ಡೆಲ್ ಸ್ಕ್ವೇರ್ A ಈಕ್ವಲ್ಸ್ ಮೈನಸ್ mu ನಾಟ್ J ಸಮೀಕರಣವನ್ನು ಬಳಸಲು ಬಯಸುತ್ತೇವೆ ಇದರಲ್ಲಿ ಪ್ರಕರಣದಲ್ಲಿ J ಕೇವಲ ಮೇಲ್ಮೈ ಕರೆಂಟ್ k ಆಗಿರುತ್ತದೆ ಎಂದು ನಾವು ಈಗಾಗಲೇ ಲೆಕ್ಕಾಚಾರ ಮಾಡಿದ್ದೇವೆ ಅದು ಏನೂ ಅಲ್ಲ ಸಿಗ್ಮಾ 2 pi r ಡೆಲ್ಟಾ r ಈ ರಿಂಗ್ ಕೇಂದ್ರದಿಂದ r ದೂರದಲ್ಲಿ ಈ ರಿಂಗ್ ನಿಂದ ಒಯ್ಯಲ್ಪಡುವ ಪ್ರವಾಹವನ್ನು ಡೆಲ್ಟಾ r ಟೈಮ್ಸ್ ಒಮೆಗಾ ಓವರ್ 2 pi ಎಂಬುದು J ಆಗಿರುತ್ತದೆ ಅಥವಾ k ಆಗಿರುತ್ತದೆ ಮತ್ತು ಅದು phi ದಿಕ್ಕಿನಲ್ಲಿದೆ 2A 0JJ K σ2πr rr 2π σrω 2Ax 0Jx 2Ay 0Jy Az0 ಆದ್ದರಿಂದ ಇದು ಈ 2 phi ರದ್ದುಗೊಳ್ಳುತ್ತದೆ ಡೆಲ್ಟಾ r ರದ್ದುಗೊಳ್ಳುತ್ತದೆ ನೀವು phi ದಿಕ್ಕಿನಲ್ಲಿ ಸಿಗ್ಮಾ r ಒಮೆಗಾವನ್ನು ಪಡೆಯುತ್ತೀರಿ ಈಗ ಪಾಯ್ಸನ್Poisson'sನ ಸಮೀಕರಣವನ್ನು ಬಳಸಿಕೊಂಡು del ಸ್ಕ್ವೇರ್ A ಈಕ್ವಲ್ಸ್ ಮೈನಸ್ mu ನಾಟ್ J ಆಗಿರುತ್ತದೆ ಮತ್ತು ಆದ್ದರಿಂದ del ಸ್ಕ್ವೇರ್ A x ಮೈನಸ್ mu ನಾಟ್ J x ಮತ್ತು del ಸ್ಕ್ವೇರ್ A y ಈಗ ಮೈನಸ್ mu ನಾಟ್ J y ಆಗಿದೆ ನೀವು A ಹೊಂದಿರಬೇಕು phi ದಿಕ್ಕಿನಲ್ಲಿಯೇ ಇರಬೇಕು ಎಂದು ನೀವು ನೋಡಬಹುದು ಏಕೆಂದರೆ J ಈಗ phi ದಿಕ್ಕಿನಲ್ಲಿದೆ ಆದರೆ z ಅಕ್ಷದಲ್ಲಿ ಯಾವುದೇ ವಿಶಿಷ್ಟವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ phi ಇಲ್ಲ ಮತ್ತು ಆದ್ದರಿಂದ z ಅಕ್ಷದಲ್ಲಿ A ಈಗ 0 ಆಗಿರುತ್ತದೆ ಮತ್ತು ಅದು ನಿಮ್ಮ ಉತ್ತರವಾಗಿದೆ ಆದ್ದರಿಂದ ಇದು ನಮಗೆ ನಿಯೋಜನೆ 4 ಅನ್ನು ಪೂರ್ಣಗೊಳಿಸುತ್ತದೆ